ಬೋರ್ ಮಾದರಿಯ ಹೈಡ್ರೋಜನ್ ಸ್ಪೆಕ್ಟ್ರಮ್ ಈ ಉಪನ್ಯಾಸದಲ್ಲಿ ಹೈಡ್ರೋಜನ್ ಪರಮಾಣುವಿನ ವರ್ಣಪಟಲವನ್ನು ವಿವರಿಸಲು ನಾವು ಈಗ ಕ್ವಾಂಟಮ್ ಸಿದ್ಧಾಂತದ ಅನ್ವಯವನ್ನು ಚರ್ಚಿಸಲಿದ್ದೇವೆ ಸ್ಪೆಕ್ಟ್ರಮ್ ಎಂದರೇನು ಎಂದು ನಾನು ಮೊದಲು ವಿವರಿಸುತ್ತೇನೆ ಮತ್ತು ಅದಕ್ಕಾಗಿ ನಾನು ನಿಮಗೆ ವಿಕಿಪೀಡಿಯಾದ ಚಿತ್ರವನ್ನು ತೋರಿಸುತ್ತೇನೆ ಆದ್ದರಿಂದ ನೀವು ಹೈಡ್ರೋಜನ್ಎನ್ಟ್ರೋಪಿ ಸ್ಪೆಕ್ಟ್ರಮ್ ಅನ್ನು ನೋಡಿದಾಗ ಇದು ಹೀಗಿರುತ್ತದೆ ನಾನು ಇದನ್ನು ಕೆಂಪು ಬಣ್ಣದಿಂದ ತೋರಿಸುತ್ತಿರುವ ಮೇಲಿನ ಭಾಗವನ್ನು ವಿವರಿಸುತ್ತೇನೆ ಹಸಿರು ಬಣ್ಣ ಹೊರಸೂಸುವಿಕೆ ವರ್ಣಪಟಲ ಇಲ್ಲಿ ಕೆಂಪು ಬಣ್ಣದಲ್ಲಿರುವ ಒಂದು ರೇಖೆ ಹಸಿರು ರೇಖೆ ಮತ್ತು ಇತರ ಕೆಲವು ರೇಖೆಗಳು ಕೆಳಗಿನ ಭಾಗವು ಕೆಲವು ತರಂಗಾಂತರಗಳು ಕಾಣೆಯಾಗಿರುವುದನ್ನು ನೀವು ನೋಡುವ ಹೀರಿಕೊಳ್ಳುವ ವರ್ಣಪಟಲವಾಗಿದೆ ಮತ್ತು ಬೆಳಕು ಹಾದುಹೋಗುವಾಗ ಅನಿಲವು ಈ ನಿರ್ದಿಷ್ಟ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ ಅದು ಹೀರಿಕೊಳ್ಳುವ ಯಾವುದೇ ತರಂಗ ಒಂದೇ ರೀತಿಯ ರೇಖೆಯ ಆವರ್ತನ ಅದು ಯಾವುದನ್ನು ಹೀರಿಕೊಂಡರು ಅದು ಹೊರಸೂಸುವಾಗ ಅದು ಹೊರಸೂಸುವ ತರಂಗ ಅದೇ ತರಂಗಾಂತರವಾಗಿರುತ್ತದೆ ಮತ್ತು ಇದು ಇಲ್ಲಿ ತೋರಿಸುವುದು ತೀವ್ರತೆ ಇಲ್ಲಿ ಎತ್ತರವು ತೀವ್ರತೆಯನ್ನು ನೀಡುತ್ತದೆ ಮತ್ತು ಇಲ್ಲಿ ಈ ಸ್ಥಾನವು ತರಂಗಾಂತರವನ್ನು ನೀಡುತ್ತದೆ ಆದ್ದರಿಂದ ನಾವು ಇಲ್ಲಿ ನೋಡುತ್ತಿರುವುದು ಹೈಡ್ರೋಜನ್ ಅನಿಲದಿಂದ ಹೊರಹೊಮ್ಮುವ ಬೆಳಕನ್ನು ಅದು ಉತ್ಸುಕನಾಗಿದ್ದಾಗ ತೆಗೆದುಕೊಂಡು ನಿರ್ದಿಷ್ಟ ತರಂಗಾಂತರಗಳ ತೀವ್ರತೆಯನ್ನು ಅಳೆಯುತ್ತೇನೆ ಕೆಲವು ತರಂಗಾಂತರಗಳು ಹೊರಬರುವುದನ್ನು ನಾನು ನೋಡಲಿದ್ದೇನೆ ಉದಾಹರಣೆಗೆ ಈ ಹೊರಸೂಸುವಿಕೆ ವರ್ಣಪಟಲದಲ್ಲಿ ಕೆಂಪು ಬಣ್ಣಕ್ಕೆ ಅನುಗುಣವಾದ ತರಂಗಾಂತರವು ಹಸಿರು ಬಣ್ಣಕ್ಕೆ ಅನುಗುಣವಾಗಿರುತ್ತದೆ ಮತ್ತು ಹೀರಿಕೊಳ್ಳುವ ವರ್ಣಪಟಲದಲ್ಲಿ ಕಣ ತರಂಗಾಂತರಗಳು ಬರುವ ಅದೇ ಸ್ಥಾನಗಳಲ್ಲಿ ಬೆಳಕನ್ನು ಅದರ ಮೂಲಕ ಹಾದುಹೋಗಲು ನಾನು ಅನುಮತಿಸಿದರೆ ಈ ವರ್ಣಪಟಲವನ್ನು ತೆಗೆದುಕೊಳ್ಳಲಾಗುತ್ತದೆ ಹೇಗೆಂದರೆ ಅಲ್ಲಿ ಹೀರಿಕೊಳ್ಳುವಿಕೆ ಇದೆ ಆದ್ದರಿಂದ ಈ ಸ್ಪೆಕ್ಟ್ರಮ್ ಅನ್ನು ಹೇಗೆ ತೆಗೆದುಕೊಳ್ಳಲಾಗಿದೆ ಎಂದು ನಾನು ಈಗ ತೋರಿಸಲು ಬಯಸುತ್ತೇನೆ ಮತ್ತು ಅದಕ್ಕಾಗಿ ಸಾಂಕೇತಿಕವಾಗಿ ಈ ಚಿತ್ರವನ್ನು ನಾನು ನಿಮಗೆ ತೋರಿಸುತ್ತೇನೆ ಇದು ಡಿಸ್ಚಾರ್ಜ್ ಟ್ಯೂಬ್ ಆಗಿದ್ದು ಅಲ್ಲಿ ವಿದ್ಯುತ್ ಹೊರಸೂಸಲ್ಪಡುತ್ತದೆ ಇದರಿಂದ ಪರಮಾಣುಗಳು ಉತ್ಸುಕವಾಗುತ್ತವೆ ಮತ್ತು ಬೆಳಕು ಹೊರಬರುತ್ತದೆ ಬೆಳಕನ್ನು ಸ್ಲಿಟ್ ಮೂಲಕ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಈ ಬೆಳಕು ಇಲ್ಲಿ ಎಲ್ಲಾ ದಿಕ್ಕುಗಳಲ್ಲಿಯೂ ಹೊರಬರುತ್ತಿದೆ ನಾನು ಇಲ್ಲಿ ಎಲ್ಲಾ ದಿಕ್ಕುಗಳಲ್ಲಿಯೂ ನೀಲಿ ಬಣ್ಣದಿಂದ ಅದನ್ನು ಮಾಡೋಣ ಮತ್ತು ಇಲ್ಲಿ ಒಂದು ಸ್ಲಿಟ್ ಇದೆ ಅದರಿಂದ ಅದು ಹೊರಬರುತ್ತದೆ ಮತ್ತು ನಂತರ ಬೆಳಕನ್ನು ಪ್ರಿಸಂ ಮೂಲಕ ಹಾದುಹೋಗುವಂತೆ ಮಾಡಲಾಗುತ್ತದೆ ಇಲ್ಲಿ ಪ್ರಿಸಂ ಇದೆ ಪ್ರಿಸಂ ಏನು ಮಾಡುತ್ತದೆ ಪ್ರಿಸಂ ಎಲ್ಲಾ ರೇಖೆಗಳನ್ನು ಎಲ್ಲಾ ತರಂಗಾಂತರಗಳನ್ನು ಪ್ರತ್ಯೇಕಿಸುತ್ತದೆ ಆದ್ದರಿಂದ ಕೆಂಪು ಬಣ್ಣವು ಇಲ್ಲಿ ಬರುತ್ತದೆ ಹಸಿರು ಇಲ್ಲಿಗೆ ಹೋಗುತ್ತದೆ ಆದ್ದರಿಂದ ಅದರ ತರಂಗಾಂತರಗಳಿಂದ ಹೊರಬರುವ ಎಲ್ಲಾ ಬೆಳಕನ್ನು ಈ ಪ್ರಿಸಂ ನಿಂದ ಬೇರ್ಪಡಿಸಲಾಗುತ್ತದೆ ಮತ್ತು ಅದನ್ನು ಫೋಟೋಗ್ರಫಿಕ್ ಪ್ಲೇಟ್ ನಲ್ಲಿ ತೆಗೆದುಕೊಳ್ಳಲಾಗುತ್ತದೆ ನಾನು ಮೊದಲೇ ನಿಮಗೆ ತೋರಿಸಿದ ಪ್ರಕಾರ ಈ ಪ್ರಿಸಂ ಮೂಲಕ ಹೈಡ್ರೋಜನ್ ನಿಂದ ಹೊರಬರುವ ಬೆಳಕನ್ನು ಹಾದುಹೋದಾಗ ಹೈಡ್ರೋಜನ್ ಸ್ಪೆಕ್ಟ್ರಮ್ ಈ ವಿಭಿನ್ನ ಬಣ್ಣಗಳನ್ನು ವಿಭಿನ್ನ ತರಂಗಾಂತರಗಳನ್ನು ನೋಡಬಹುದು ಈ ತರಂಗಾಂತರಗಳು ನಿಮಗೆ ತಿಳಿದ ಸ್ಪೆಕ್ಟ್ರಮ್ನಿಂದ ಬರುತ್ತದೆ ಅದೇ ತರಂಗಾಂತರಗಳ ಅಡಿಯಲ್ಲಿ ನೀವು ಅದೇ ತರಂಗಾಂತರಗಳಲ್ಲಿ ಅನಿಲದ ಮೂಲಕ ಬೆಳಕನ್ನು ಹಾದುಹೋಗಲು ಅನುಮತಿಸಿದಾಗ ಬೆಳಕು ಹೀರಲ್ಪಡುತ್ತದೆ ಮತ್ತು ಆದ್ದರಿಂದ ಹಿಂದಿನ ಸ್ಲೈಡ್ ನಲ್ಲಿ ನೀವು ನೋಡಿದಂತೆ ವರ್ಣಪಟಲದಿಂದ ಅದು ಕಾಣೆಯಾಗಿದೆ ಅದು ಬೆಳಕನ್ನು ಅನಿಲದ ಮೂಲಕ ಹಾದುಹೋದಾಗ ಮತ್ತು ಮತ್ತೆ ಪ್ರಿಸಂ ಮೂಲಕ ಕೆಲವು ತರಂಗಾಂತರಗಳು ಹಾದುಹೋಗುತ್ತದೆ ಆದ್ದರಿಂದ ಇವುಗಳನ್ನು ಕಾಣೆಯಾಗಿದೆ ಎಂದು ಇಲ್ಲಿ ತೋರಿಸಲಾಗಿದೆ ಅವುಗಳನ್ನು ಹೀರಿಕೊಳ್ಳುವ ರೇಖೆಗಳು ಎಂದು ತೋರಿಸುತ್ತಿದ್ದೇನೆ ಅದು ಒಂದೇ ತರಂಗಾಂತರದಲ್ಲಿ ಬೆಳಕನ್ನು ನೀಡುತ್ತದೆ ಅದು ಬೆಳಕನ್ನು ಹೀರಿಕೊಳ್ಳುತ್ತದೆ ಕೆಲವು ತರಂಗಾಂತರಗಳನ್ನು ಮಾತ್ರ ಹೀರಿಕೊಳ್ಳುವುದು ಏಕೆ ಕೆಲವು ತರಂಗಾಂತರಗಳನ್ನು ಮಾತ್ರ ಹೊರಸೂಸಲಾಗುತ್ತದೆ ಮತ್ತು ಕ್ವಾಂಟಮ್ ಸಿದ್ಧಾಂತದ ಆಧಾರದ ಮೇಲೆ ಈ ಬೋರ್ ಮಾದರಿಯನ್ನು ನೀಡಲಾಗಿದೆ ಆದ್ದರಿಂದ ಕ್ವಾಂಟಮ್ ಸಿದ್ಧಾಂತದ ಆಧಾರದ ಮೇಲೆ ಹೈಡ್ರೋಜನ್ ಸ್ಪೆಕ್ಟ್ರಮ್ನ ಬೊರ್ ಮಾದರಿಯ ಪ್ರಕಾರ ಪರಮಾಣುವಿನಲ್ಲಿ ಹೈಡ್ರೋಜನ್ ಪರಮಾಣು ಇದೆ ಇದು ಪ್ರೋಟಾನ್ ಸುತ್ತಲೂ ಎಲೆಕ್ಟ್ರಾನ್ ಕಕ್ಷೆಗಳಲ್ಲಿ ಸುತ್ತುತ್ತದೆ ಮತ್ತು ಅವು ಶಾಸ್ತ್ರೀಯ ನಿಯಮವನ್ನು ಅನುಸರಿಸುತ್ತವೆ ಇದರರ್ಥ ನಾನು mv2r ಎಂಬ ಕೇಂದ್ರಾಭಿಮುಖ ಬಲವನ್ನು ತೆಗೆದುಕೊಳ್ಳಬೇಕಾದರೆ ಅದು e24π0r ಗೆ ಸಮನಾಗಿರಬೇಕು ಅಲ್ಲಿ m ಎಂಬುದು ಎಲೆಕ್ಟ್ರಾನ್ e ನ ತೂಕ mod e ಎಂಬುದು ಎಲೆಕ್ಟ್ರಾನ್ ನ ಚಾರ್ಜ್ r ಎಂಬುದು ಈ ಕಕ್ಷೆಯ ತ್ರಿಜ್ಯ ಮತ್ತು 4 0 9×109 ಸೂಚಿಸತ್ತದೆ v ಎಲೆಕ್ಟ್ರಾನ್ನ ವೇಗವನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ನಿಮಗೆ mv2re24π0 ನೀಡುತ್ತದೆ ಅದು ಸಮೀಕರಣ 1 ಆಗಿದೆ ಬೋರ್ ಮಾದರಿಯೂ ಶಾಸ್ತ್ರೀಯ ಭೌತಶಾಸ್ತ್ರ ಹೊಸತೇನಲ್ಲ ಬೋರ್ ಮಾದರಿ ನಾಟಕೀಯವಾದುದು ಕೋನೀಯ ಆವೇಗದ ಪ್ರಮಾಣೀಕರಣವಾಗಿದೆ ಆದ್ದರಿಂದ ಬೋರ್ ಮಾದರಿಯ ಬಗ್ಗೆ ನಾಟಕೀಯವೆಂದರೆ ಕೋನೀಯ ಆವೇಗದ ಪ್ರಮಾಣ ಆದ್ದರಿಂದ ಬೋರ್ ಹೇಳಿದ್ದು ಇಲ್ಲಿ ಈ ಪ್ರೋಟಾನ್ ಇಲ್ಲಿ ಈ ಎಲೆಕ್ಟ್ರಾನ್ ಸುತ್ತಲೂ ಇದೆ ಮತ್ತು ಈ ತ್ರಿಜ್ಯ r ಆದ್ದರಿಂದ ಮೊದಲ ನಿಯಮ ಬಹಳ ಸ್ಪಷ್ಟವಾಗಿತ್ತು mv2re24π0 ಕೋನೀಯ ಆವೇಗವು ಅನಿಯಂತ್ರಿತ ಕೋನೀಯ ಆವೇಗ ಅಥವಾ m v r ಆಗಿರಬಾರದು ಇದು ಈ ಕಕ್ಷೆಯ ಸುತ್ತಲೂ ಹೋಗುವ ಎಲೆಕ್ಟ್ರಾನ್ನ ಕೋನೀಯ ಆವೇಗಕ್ಕೆ ಸಮನಾಗಿರುತ್ತದೆ ಇದರ ಪೂರ್ಣಾಂಕ ಗುಣಾಕಾರಗಳ ಮೌಲ್ಯಗಳನ್ನು ಮಾತ್ರ ತೆಗೆದುಕೊಳ್ಳಬಹುದು ನಾನು ಸಮನಾಗಿ ಬರೆಯುತ್ತೇನೆ h ಪ್ಲ್ಯಾಂಕ್ನ ಕಾನ್ಸ್ಟೆನ್ಟ್ ಅನ್ನು 2 ರಿಂದ ಭಾಗಿಸಿ ಮತ್ತು n ಒಂದು ಪೂರ್ಣಾಂಕವಾಗಿದೆ ಆದ್ದರಿಂದ ಅವರು ಈ ಕ್ವಾಂಟಮ್ ಕಲ್ಪನೆಯನ್ನು ಪರಮಾಣು ಡೊಮೇನ್ಗೆ ತಂದರು ಮತ್ತು ಆಂದೋಲಕವು ಶಕ್ತಿಯ ಅನಿಯಂತ್ರಿತ ಮೌಲ್ಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲದಂತೆಯೇ ಅದು ಹೈಡ್ರೋಜನ್ ಪರಮಾಣುವಿನ ಸುತ್ತಲೂ ಹೋಗುವ ಎಲೆಕ್ಟ್ರಾನ್ನ h ಕೋನೀಯ ಆವೇಗದ ಪ್ರಮಾಣದಲ್ಲಿರಬೇಕು ಎಂದು ಅವರು ಹೇಳಿದರು ಇದರಲ್ಲಿ ಪ್ರೋಟಾನ್ ಅನ್ನು ಅನಂತ ಭಾರವಾದ ಸಂಖ್ಯೆ 1 ಎಂದು ತೆಗೆದುಕೊಳ್ಳಬೇಕೆಂದು ಬಯಸುತ್ತೇನೆ ಸಂಖ್ಯೆ 2 ಮಾದರಿಯನ್ನು ಕೇವಲ ಒಂದು ಎಲೆಕ್ಟ್ರಾನ್ ಹೊಂದಿರುವ ಪರಮಾಣುಗಳ ಅಯಾನುಗಳಿಗೆ ಸಾಮಾನ್ಯೀಕರಿಸಬಹುದು ಇದರರ್ಥ ಅವನು He Li Be ಮತ್ತು ಹೀಗೆ ಕೇವಲ ಒಂದು ಎಲೆಕ್ಟ್ರಾನ್ ಅನ್ನು ಹೊಂದಿದೆ ಆದ್ದರಿಂದ ಬೋರ್ ಮಾದರಿಯ ಪ್ರಕಾರ ನಾನು mv2re24π0ಅನ್ನು ಹೊಂದಿದ್ದೇನೆ ಮತ್ತು m v r n ಗೆ ಸಮನಾಗಿರುತ್ತದೆ ಇದು ಸಮೀಕರಣ 1 ಸಮೀಕರಣ 2 ನಾನು 1 ರಿಂದ 2 ರಿಂದ ಭಾಗಿಸಿದರೆ ನನಗೆ ve24π0nℏ ಸಿಗುತ್ತದೆ ಆದ್ದರಿಂದ ಪ್ರತಿ ಅನಿಯಂತ್ರಿತ ಮತ್ತು ತ್ರಿಜ್ಯದಲ್ಲಿ ವೇಗ 1n ಆಗಿರುತ್ತದೆ ಆದ್ದರಿಂದ ಈ vn ತ್ರಿಜ್ಯ rnಮೇಲಿನ ಸಮೀಕರಣ 2 ರಿಂದ nℏmr ಆಗಿರುತ್ತದೆ ಮತ್ತು ಅದು n224π0e2n2 ಆಗಿರುತ್ತದೆ ಮತ್ತು ಆದ್ದರಿಂದ ವ್ಯವಸ್ಥೆಯ ಶಕ್ತಿಯು n ಅನ್ನು ಅವಲಂಬಿಸಿರುತ್ತದೆ En ಗೆ ಸಮನಾಗಿರುತ್ತದೆ ಅದು n ಕಕ್ಷೆ 12mvn2 ಯಲ್ಲಿ e24π0rn ಗೆ ಸಮನಾಗಿರುತ್ತದೆ 12mvn2 ಇದು ಚಲನ ಶಕ್ತಿ ಆಗಿರುತ್ತದೆ e24π0 1rn ಸಂಖ್ಯೆಗಳನ್ನು ಬದಲಿಸಿದಾಗ e24π0n2212mvn2 ಅದು ಸಮಾನವಾಗಿರುತ್ತದೆ ಇಲ್ಲಿ m ಇರಬೇಕು ಇದು m v ಆಗಿರಬೇಕು ಆದ್ದರಿಂದ ಇಲ್ಲಿ En ನೊಂದಿಗೆ m2 ಇರಬೇಕು e44π02n22 ಶಕ್ತಿಯಾಗಿದೆ ಮತ್ತು ಒಟ್ಟಿಗೆ ಸಂಗ್ರಹಿಸಿದರೆ ಇದು ಆಗಿರುತ್ತದೆ ಆದ್ದರಿಂದ ಇದು En me44π02n22ಆಗಿರುತ್ತದೆ ಇದು 1n2 ಅನುಪಾತದಲ್ಲಿರುತ್ತದೆ ಇದರ ಮೌಲ್ಯವನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಇದು 129 110 311 61 610 76 81101810 68 ಆಗಿರುತ್ತದೆ ಮತ್ತು ಅದು ಸರಿಸುಮಾರು 13 6 ಎಲೆಕ್ಟ್ರಾನ್ ವೋಲ್ಟ್ ಆಗಿ ಹೊರಬರುತ್ತದೆ ಆದ್ದರಿಂದ En 13 6 En ಎಲೆಕ್ಟ್ರಾನ್ ವೋಲ್ಟ್ ಗಳು ಅಲ್ಲಿ ನಾನು 1 ಎಲೆಕ್ಟ್ರಾನ್ ವೋಲ್ಟ್ 1 6 × 10 19 ಜೌಲ್ಗಳೆಂದು ಸ್ಪಷ್ಟಪಡಿಸುತ್ತೇನೆ ಮತ್ತು ಇದು ಜೌಲ್ಗಳಲ್ಲಿದೆ ಆದ್ದರಿಂದ ಇದು ಹೈಡ್ರೋಜನ್ ಪರಮಾಣುವಿನ ಎಲೆಕ್ಟ್ರಾನ್ನ ಶಕ್ತಿಯಾಗಿದೆ ಮತ್ತು ನಂತರ ಬೋರ್ ಹೇಳಿದ ಮೂರನೆಯ ವಿಷಯವೆಂದರೆ ಈ ಎಲೆಕ್ಟ್ರಾನ್ಗಳು ವಿಭಿನ್ನ ಶಕ್ತಿಗಳನ್ನು ಹೊಂದಿರುವ ಎಲೆಕ್ಟ್ರಾನ್ಗಳು ಆದ್ದರಿಂದ 13 6 eV 13 64 eV 13 69 eV ಈ ಅಂತರಗಳು ಸರಿಸುಮಾರು ಸಮಾನವೆಂದು ತೋರಿಸಿದ್ದೇನೆ ಆದರೆ ವಾಸ್ತವದಲ್ಲಿ ನೀವು ಉನ್ನತ ಮತ್ತು ಉನ್ನತ ಮಟ್ಟಗಳಿಗೆ ಹೋಗುವಾಗ ಅವು ಚಿಕ್ಕದಾಗುತ್ತವೆ ಆದ್ದರಿಂದ ನಾನು 13 6 eV 13 64 eV 13 69 eV 13 6 16 eVನಲ್ಲಿ ಯೋಜಿಸುತ್ತಿರಬೇಕು ಆದ್ದರಿಂದ 13 6 eV 13 64 eVಮತ್ತು ಹೀಗೆ ಅವರು ಹೇಳಿದಂತೆ ಎಲೆಕ್ಟ್ರಾನ್ಗಳು ಬೆಳಕನ್ನು ಹೊರಸೂಸಿದಾಗ ಅವು ಒಂದು ಕಕ್ಷೆಯಿಂದ ಇನ್ನೊಂದಕ್ಕೆ ಜಿಗಿಯುತ್ತವೆ ಹಾಗೆ ಮಾಡುವಾಗ ಅವು ಒಂದು ಫೋಟಾನ್ ಅನ್ನು ಹೊರಸೂಸುತ್ತವೆ ಆದ್ದರಿಂದ ಎಲೆಕ್ಟ್ರಾನ್ ಉತ್ಸಾಹಭರಿತ ಶಕ್ತಿಯ ಮಟ್ಟದಿಂದ ಒಂದನ್ನು ಕೆಳಕ್ಕೆ ಹಾರಿದಾಗ ಅದು 1 ಫೋಟಾನ್ ಆವರ್ತನವನ್ನು ಹೊರಸೂಸುತ್ತದೆ ಆದ್ದರಿಂದ ಈ h ಶಕ್ತಿಯಾಗಿರುತ್ತದೆ ಅದು m ನಿಂದ n ಜಂಪ್ ಮಾಡಿದಾಗ ಈ Em Enಸಮಾನವಾಗಿರುತ್ತದೆ ಆದ್ದರಿಂದ ಈ h ಮಟ್ಟವು m ಎಂದು ಭಾವಿಸೋಣ ಈ ಮಟ್ಟವು n ಮತ್ತು ಈ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಜಿಗಿಯುತ್ತದೆ ಇದು ಶಕ್ತಿಯನ್ನು ಹೀರಿಕೊಳ್ಳುವಾಗ ಹಿಮ್ಮುಖ ಪ್ರಕ್ರಿಯೆಯು ನಡೆದು Em Enh ಎಂಬ ಆವರ್ತನವನ್ನು ನೀಡುತ್ತದೆ ಮತ್ತು ಅದೇ ತರಂಗಾಂತರವಾಗಿರುತ್ತದೆ ಅನ್ನು Em Enhಗಮನಿಸಲಾಗುವುದು ಆದ್ದರಿಂದ ಆ ತರಂಗಾಂತರಗಳು ಸಮಾನವಾಗಿರುತ್ತವೆ ಮತ್ತು ಅವು ನಿರ್ದಿಷ್ಟ ಮೌಲ್ಯಗಳನ್ನು ಹೊಂದಲಿವೆ ಇದನ್ನು ಕೆಲವೊಮ್ಮೆ cλ ಆವರ್ತನದ ಪ್ರಕಾರ ವ್ಯಕ್ತಪಡಿಸಲಾಗುತ್ತದೆ ಇದು Em Enh ಆಗಿರುತ್ತದೆ ಮತ್ತು ಆದ್ದರಿಂದ 1λ 1hcಆಗಿರುತ್ತದೆ ಕೆಲವೊಮ್ಮೆ ಇದನ್ನು ರೈಡ್ಬರ್ಗ್ ಕಾನ್ಸ್ಟನ್ಟ್ 1m2 1n2 ಎಂದು ಬರೆಯಲಾಗುತ್ತದೆ ಮತ್ತು ಇದು ಸಕಾರಾತ್ಮಕ ಚಿಹ್ನೆಯನ್ನು ಹೊಂದಲು ಇದು ಈ ರೀತಿಯ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ m n ಪರಿವರ್ತನೆ ಮಾಡಿದಾಗ 1λ R 1m21n2 ಆಗಿ ಹೊರಹೊಮ್ಮುತ್ತದೆ ಮತ್ತು ಸ್ಪೆಕ್ಟ್ರಮ್ ಏಕೆ ಪ್ರತ್ಯೇಕವಾಗಿದೆ ಮತ್ತು ಅದು ಬೋರ್ ಮಾದರಿಯ ಯಶಸ್ಸನ್ನು ವಿವರಿಸುತ್ತದೆ ಆದ್ದರಿಂದ ಆವರ್ತನಗಳು ಅಥವಾ ಗಮನಿಸಿದ ತರಂಗಾಂತರಗಳೊಂದಿಗೆ ಸಮನಾಗಿ ಹೊಂದಿಕೆಯಾಗುತ್ತದೆ ಎಂದು ನಾವು ಹೇಳೋಣ ಆದ್ದರಿಂದ ನಾವು ಕ್ವಾಂಟಮ್ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುತ್ತೇವೆ ಘನವಸ್ತುಗಳ ನಿರ್ದಿಷ್ಟ ಶಾಖವನ್ನು ವಿವರಿಸಲು ಅದನ್ನು ಅನ್ವಯಿಸಿದ್ದೇವೆ ಮತ್ತು ಹೈಡ್ರೋಜನ್ ಸ್ಪೆಕ್ಟ್ರಮ್ ಸಿದ್ಧಾಂತವನ್ನು ವಿವರಿಸಲು ಅದನ್ನು ಅನ್ವಯಿಸಿದ್ದೇವೆ ಈಗ ನಾನು 2 ವಿಷಯಗಳನ್ನು ನೋಡಲು ಬಯಸುತ್ತೇನೆ 1 ಚಾರ್ಜ್ E ಹೊಂದಲು ನಾವು ಈ ಸಂದರ್ಭದಲ್ಲಿ ನ್ಯೂಕ್ಲಿಯಸ್ ತೆಗೆದುಕೊಂಡಿದ್ದೇವೆ ಆದ್ದರಿಂದ ನ್ಯೂಕ್ಲಿಯಸ್ Ze ಚಾರ್ಜ್ ಹೊಂದಿದ್ದರೆ ಶಕ್ತಿಯು e4 ಗೆ ಅನುಪಾತದಲ್ಲಿತ್ತು ಅಂದರೆ ನ್ಯೂಕ್ಲಿಯಸ್ ನ ಚಾರ್ಜ್ Z e ಇದ್ದಾಗ He ಗೆ Z 2 ಆಗಿರುತ್ತದೆ Li ಗೆ Z 3 ಆಗಿರುತ್ತದೆ ನಂತರ E Z2e4 ಅನುಪಾತದಲ್ಲಿರುತ್ತದೆ ಆದ್ದರಿಂದ En 13 6 Z2n2ಆಗಿ ಹೊರಬರುತ್ತದೆ ಸಂಖ್ಯೆ ಎರಡು ನ್ಯೂಕ್ಲಿಯಸ್ ಅನಂತ ದ್ರವ್ಯರಾಶಿಯನ್ನು ಹೊಂದಿರುತ್ತದೆ ಸಾಮಾನ್ಯ ನ್ಯೂಕ್ಲಿಯಸ್ನಲ್ಲಿ ಅನಂತವಾಗಿರುವುದಿಲ್ಲ ಆದರೆ Mn ಆಗಿರುತ್ತದೆ Me ಸಂದರ್ಭದಲ್ಲಿ ಎಲೆಕ್ಟ್ರಾನ್ ದ್ರವ್ಯರಾಶಿಯನ್ನು ಕಡಿಮೆಗೊಳಿಸಿದ ದ್ರವ್ಯರಾಶಿಯಿಂದ ಬದಲಾಯಿಸಲಾಗುತ್ತದೆ ಅದು m e M n Mn m e ಎಂದು ಭಾವಿಸೋಣ ನಾನು ಐಸೊಟೋಪ್ ತೆಗೆದುಕೊಂಡರೆ 1 ನ್ಯೂಟ್ರಾನ್ ಜೊತೆಗೆ 1 ಪ್ರೋಟಾನ್ ಡ್ಯೂಟೇರಿಯಂನ ಹೈಡ್ರೋಜನ್ ಐಸೊಟೋಪ್ ಟ್ರಿಟಿಯಮ್ ಹೊಂದಿರುವ ಹೈಡ್ರೋಜನ್ 2 ನ್ಯೂಟ್ರಾನ್ಗಳು ಮತ್ತು 1 ಪ್ರೋಟಾನ್ಗಳನ್ನು ಹೊಂದಿರುತ್ತದೆ ಆದ್ದರಿಂದ ನ್ಯೂಕ್ಲಿಯರ್ ಚಾರ್ಜ್ 1 ಆಗಿದೆ ಆದರೆ ಅವು ಹೆಚ್ಚು ನ್ಯೂಟ್ರಾನ್ಗಳಾಗಿವೆ ಮತ್ತು ಆದ್ದರಿಂದ ಅದರ ತೂಕ ಬದಲಾಗುತ್ತದೆ ಅದು m e m proton m proton m neutron m electron ಆಗಿರುತ್ತದೆ ಇದು ಕೆಲವು ಕಡಿಮೆ ದ್ರವ್ಯರಾಶಿಯನ್ನು ಹೊಂದಿರುತ್ತದೆ ಮತ್ತು ಇದು ವರ್ಣಪಟಲದ ಮೇಲೆ ಪರಿಣಾಮ ಬೀರುತ್ತದೆ ಏಕೆಂದರೆ ಶಕ್ತಿಯು mu ಗೆ ಅನುಪಾತದಲ್ಲಿರುತ್ತದೆ ಏಕೆಂದರೆ ಇದು mu ಅಥವಾ ಕಡಿಮೆ ರೆಡ್ಯೂಸಡ್ ಮಸ್ ಅನ್ನು ಸೂಚಿಸುತ್ತದೆ ಆದ್ದರಿಂದ ಹೈಡ್ರೋಜನ್ ಡ್ಯೂಟೇರಿಯಂ ನ ಶಕ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸವಿರುತ್ತದೆ ಮತ್ತು ಆದ್ದರಿಂದ ಸ್ಪೆಕ್ಟ್ರಮ್ ಸ್ವಲ್ಪ ಬದಲಾಗುತ್ತದೆ ಆದ್ದರಿಂದ ಹೈಡ್ರೋಜನ್ ಮತ್ತು ಡ್ಯೂಟೇರಿಯಂನ ತರಂಗಾಂತರಗಳು ಸ್ವಲ್ಪ ಭಿನ್ನವಾಗಿರುತ್ತವೆ ಮತ್ತು ವಾಸ್ತವವಾಗಿ ಡ್ಯೂಟೇರಿಯಮ್deuterium ಅನ್ನು ಕಂಡುಹಿಡಿಯಲಾಯಿತು ಪ್ರಮಾಣವು ಡ್ಯೂಟೇರಿಯಂ ತುಂಬಾ ಚಿಕ್ಕದಾಗಿದ್ದರೆ ರೇಖೆಯ ಶಕ್ತಿ ಅಥವಾ ರೇಖೆಯ ತೀವ್ರತೆಯು ತುಂಬಾ ಚಿಕ್ಕದಾಗಿದೆ ಆದರೆ ಅದು ಅಲ್ಲಿಗೆ ಹೋಗುತ್ತದೆ ಆದ್ದರಿಂದ ನಾವು ಅಯಾನುಗಳಂತಹ ಹೈಡ್ರೋಜನ್ ಹೊಂದಿದ್ದರೆ 2 ವಿಷಯಗಳು ಹೆಚ್ಚಿನ ಶಕ್ತಿಯು Z2 ಆಗಿ ಹೆಚ್ಚಾಗುತ್ತದೆ ಮತ್ತು ಶಕ್ತಿಯು ನ್ಯೂಕ್ಲಿಯಸ್ ತೂಕವನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ಬೋರ್ ಮಾದರಿಯು ಹೈಡ್ರೋಜನ್ ಲ್ಯಾಂಬ್ಡಾವನ್ನು ವಿವರಿಸುತ್ತದೆ ಆದಾಗ್ಯೂ ಕೋನೀಯ ಆವೇಗವನ್ನು ಹೊಂದಿರದ ವ್ಯವಸ್ಥೆಗಳಿಗೆ ಇದನ್ನು ಅನ್ವಯಿಸಲಾಗುವುದಿಲ್ಲ ಎಂದು ಗಮನಿಸಬೇಕು ಉದಾಹರಣೆಗೆ ಈ ಆಲೋಚನೆಯೊಂದಿಗೆ ನಾನು ನಿಮ್ಮನ್ನು ಬಿಡುತ್ತೇನೆ 1D ಯಲ್ಲಿ ಸರಳವಾದ ಸಾಮರಸ್ಯದ ಚಲನೆಯನ್ನು ನಿರ್ವಹಿಸುವ ಒಂದು ಕಣವಿದೆ ಎಂದು ಭಾವಿಸೋಣ ನಾನು ಅದಕ್ಕೆ ಬೋರ್ ಮಾದರಿಯನ್ನು ಹೇಗೆ ಅನ್ವಯಿಸುತ್ತೇನೆ ಸಂಖ್ಯೆ 3 ವಿಕಿರಣದ ತೀವ್ರತೆಯನ್ನು ನೀಡುವುದಿಲ್ಲ ಆದ್ದರಿಂದ ಬೋರ್ ಮಾದರಿಯು ಸರಿಯಾದ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಎಂದು ತೀರ್ಮಾನಿಸಲು ಅದು ಕ್ವಾಂಟಮ್ ಸಿದ್ಧಾಂತವನ್ನು ಅನ್ವಯಿಸಿತು ಮತ್ತು ಕೆಲವು ತರಂಗಾಂತರಗಳನ್ನು ಮಾತ್ರ ಏಕೆ ಗಮನಿಸಬಹುದು ಎಂಬುದನ್ನು ಇದು ವಿವರಿಸುತ್ತದೆ ಹೇಗಾದರೂ ಇನ್ನೂ ಹೆಚ್ಚಿನದನ್ನು ವಿವರಿಸಲಿಲ್ಲ ಉದಾಹರಣೆಗೆ ಒಂದು ಆಯಾಮದ ಚಲನೆಯನ್ನು ಹೇಗೆ ಪ್ರಮಾಣೀಕರಿಸಬೇಕೆಂದು ಅದು ನಿಮಗೆ ತಿಳಿಸಿಲ್ಲ ಅಥವಾ ಇತರ ವ್ಯವಸ್ಥೆಗಳು ಮತ್ತು ಅದು ತೀವ್ರತೆಯನ್ನು ನೀಡಲಿಲ್ಲ ಆದ್ದರಿಂದ ಇದು ಕ್ವಾಂಟಮ್ ಸಿದ್ಧಾಂತದ ನಿರ್ಮಾಣವಾಗಿದೆ ಮುಂದಿನ ವಾರ ನಾನು ಬೋರ್ ಮಾದರಿಯನ್ನು ಸಾಮಾನ್ಯೀಕರಿಸಲು ಹೋಗುತ್ತೇನೆ ಇದರಿಂದ ಇದನ್ನು ಇತರ ವ್ಯವಸ್ಥೆಗಳಿಗೂ ಅನ್ವಯಿಸಬಹುದು ಮತ್ತು ವಿಲ್ಸನ್ ಸೊಮರ್ಫೆಲ್ಡ್ ಪರಿಮಾಣೀಕರಣ ಎಂದು ಕರೆಯಲ್ಪಡುವ ಮೂಲಕ ಇದನ್ನು ಮಾಡಲಾಗುವುದು ಅದು ಮುಂದಿನ ವಾರದಲ್ಲಿ ನಡೆಯಲಿದೆ